ಈಗ ನಾವು ಏನು ಮಾಡಬೇಕೆಂದರೆ ನಾವು ಆಕಾರ ಕಾರ್ಯಗಳನ್ನು ನಿಜವಾಗಿ ಹೇಗೆ ಆಕಾರ ಕಾರ್ಯಗಳನ್ನು ನಾವು ಹೇಗೆ ನೋಡಿದ್ದೇವೆ ಎಂದು ನಾವು ವಿವರವಾಗಿ ನೋಡುತ್ತೇವೆ ಮುಂದಿನದನ್ನು ನಾವು ನೋಡಬೇಕಾಗಿರುವುದು ತರಂಗ ಸಮೀಕರಣದ ಪ್ರಾರಂಭವು ದುರ್ಬಲ ಸ್ವರೂಪಕ್ಕೆ ಹೋಗುವುದು ಅದು FEM ದ ತಂತ್ರವಾಗಿದೆ ಆದ್ದರಿಂದ ನಾವು ಬಳಸಬಹುದಾದ ಸಮೀಕರಣ ಯಾವುದು ಎಂದು ನೋಡೋಣ ಮ್ಯಾಕ್ಸ್ವೆಲ್ನ ಸಮೀಕರಣಗಳು Maxwell's equation ಎಲ್ಲವೂ ಮ್ಯಾಕ್ಸ್ವೆಲ್ನ ಸಮೀಕರಣದಿಂದಲೇ ಪ್ರಾರಂಭವಾಗುತ್ತವೆ ಆದ್ದರಿಂದ ಮೊದಲನೆಯ ಸಮೀಕರಣ ε Epsilon and μ Mu ಸರಿನಾ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಹಿಂದಿನ ಸಂದರ್ಭದಲ್ಲಿ ಹಾಗೆ ನಾವು 1 ಧ್ರುವೀಕರಣವನ್ನು ಪರಿಗಣಿಸಬಹುದು ಇತರ ಧ್ರುವೀಕರಣವು ಅದೇ ರೀತಿಯ ತರ್ಕವನ್ನು ಸರಿಯಾಗಿ ಅನುಸರಿಸುತ್ತದೆ ಆದ್ದರಿಂದ ನಾವು ಮೇಲ್ಮೈ ವಿಭಾಜ್ಯದಲ್ಲಿ TM ಧ್ರುವೀಕರಣವನ್ನು ಮಾಡುತ್ತಿದ್ದೇವೆ ಆದ್ದರಿಂದ ಸಮತಲದಲ್ಲಿ H ಮತ್ತು Ez ಆದ್ದರಿಂದ 2D TM ಧ್ರುವೀಕರಣದ ಬಗ್ಗೆ ಮಾತನಾಡಲು ನಾನು ನಿಮ್ಮೊಂದಿಗೆ ಮುಂದುವರಿಯಲು ಬಯಸಿದರೆ ಅದು ನಾನು ನಿಶ್ಚಿತತೆಗಾಗಿ ಮಾತನಾಡುವುದನ್ನು ಮುಂದುವರಿಸಲು ಬಯಸುತ್ತೇನೆ ಆದ್ದರಿಂದ ನಾನು ಏನು ಮಾತನಾಡಬೇಕು ಸಮತಲದಲ್ಲಿರುವ H ಅದಕ್ಕಾಗಿ ನಾನು H ನ್ನು ಬಗೆಹರಿಸುತ್ತೇನೆ ಏಕೆಂದರೆ ಅದು ವೆಕ್ಟರ್ ಆಗಿ ನಾನು ವ್ಯಕ್ತಪಡಿಸಬಹುದಾದ ವಿಷಯ E ಸ್ಕೇಲಾರ್ ಆಗಿದ್ದು ಅಲ್ಲಿ ವೆಕ್ಟರ್ನ ಯಾವುದೇ ಬಿಂದು ಇಲ್ಲ ಆದ್ದರಿಂದ ನಾನು ಈಗ ಏನು ಮಾಡುತ್ತೇನೆ ವಿದ್ಯಾರ್ಥಿ ಸಮಯ ನೋಡಿ 0137 Hx Hy Ez ತಿಳಿದಿದೆ ಹೌದು Hx Hy Ez ಆದ್ದರಿಂದ ನಾವು ಈ ಸಮೀಕರಣವನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ ಸರಿ ಆದ್ದರಿಂದ ∇×H ಮೊದಲ ಸಮೀಕರಣದ ಬಲಗೈಯಿಂದ ಏನನ್ನಾದರೂ ತೆಗೆದುಹಾಕಲು ನನಗೆ ಬೇಕಾದ ಇತರ ಕರ್ಲ್ ಸಮೀಕರಣವನ್ನು ಬಳಸುವ ಮೊದಲು ನಾವು ಇದನ್ನು ಮಾಡಿದ್ದೇವೆ ಮತ್ತು ಅದು εr ವಿದ್ಯಾರ್ಥಿ εr εr ಇಲ್ಲಿಯೇ ಈ ಎಪ್ಸಿಲಾನ್ ε ε0εr ಮತ್ತು εr ಎಂಬುದು ಬಾಹ್ಯಾಕಾಶದ ಕಾರ್ಯವಾಗಿದೆ ಆದ್ದರಿಂದ ನಾನು ಇದನ್ನು ಇಲ್ಲಿಗೆ ತರಬಹುದು εr ಇದು ಸಮನಾಗಿರುವ ಸ್ಥಳದ ಕಾರ್ಯವಾಗಿದೆ ಇದು 1 ∇ × H→ jωε E→ ಕ್ಕೆ ಸಮಾನವಾಗಿರುತ್ತದೆ εr 0 ಮುಂದಿನ ಹಂತ ನಾನು ಈಗ J ಪದವನ್ನು ನಿರ್ಲಕ್ಷಿಸುತ್ತಿದ್ದೇನೆ ಅದನ್ನು ಮುಂದಿನ ಹಂತದಲ್ಲಿ ಸೇರಿಸುವುದು ಸುಲಭ ವಿದ್ಯಾರ್ಥಿ ಕರ್ಲ್ ಎರಡೂ ಕಡೆ ಕರ್ಲ್ ಆದ್ದರಿಂದ ಏನಾಗುತ್ತದೆ ಎಂದರೆ ನಾನು ಇದನ್ನು ಎಲ್ಲಿ ಬದಲಾಯಿಸುತ್ತೇನೆ ಮತ್ತು ನಾನು ಪಡೆಯಲಿದ್ದೇನೆ ಸರಿನಾ ಆದ್ದರಿಂದ ನಾನು ವಿದ್ಯುತ್ ಅನ್ನು ತೆಗೆದುಹಾಕಿದ್ದೇನೆ ಮತ್ತು ನನ್ನ ಅಜ್ಞಾತದಲ್ಲಿ 1 ವೆಕ್ಟರ್ ತರಂಗ ಸಮೀಕರಣವನ್ನು ಪಡೆದುಕೊಂಡಿದ್ದೇನೆ ಅದು H ಸರಿ ಆದ್ದರಿಂದ ನಾನು ಇದನ್ನು 1 ಸಮೀಕರಣಕ್ಕೆ ಸಂಯೋಜಿಸಿ ಇದನ್ನು ಬರೆಯುತ್ತೇನೆ ಸರಿನಾ ಇದು ನನ್ನ ವೆಕ್ಟರ್ ತರಂಗ ಸಮೀಕರಣ ಆದ್ದರಿಂದ ಸಾಮಾನ್ಯವಾಗಿ ಈ ಸಮಸ್ಯೆಯಲ್ಲಿ ನನಗೆ ಏನು ನೀಡಲಾಗುತ್ತದೆ εr μr ಅನ್ನು ಜಾಗದ ಕಾರ್ಯವಾಗಿ ನೀಡಲಾಗಿದೆ ನಾನು ಕೆಲವು ಘಟನೆ ಕ್ಷೇತ್ರವಾಗಿರಬಹುದು ನನಗೆ ಎಲ್ಲೆಡೆ ಕ್ಷೇತ್ರಗಳನ್ನು ಕಂಡುಹಿಡಿಯಲು ಆಬ್ಜೆಕ್ಟ್ ನೀಡಲಾಗಿದೆ ಸರಿ ಆದ್ದರಿಂದ ಇದು ವೆಕ್ಟರ್ ತರಂಗ ಸಮೀಕರಣ ಸರಿ ಈಗ ಇಲ್ಲಿ ಕೆಲವು ವಸ್ತುವಿನೊಂದಿಗೆ ಕೆಲವು ರೀತಿಯ ಡೊಮೇನ್ ಅನ್ನು ನೀಡಲಾಗಿದೆ ಇದು ನನ್ನ εr μr ಸರಿನಾ ಆದ್ದರಿಂದ FEM ನಲ್ಲಿ ನಾವು ಏನು ಮಾಡಬೇಕು ನಾವು ಈ ಸಂಪೂರ್ಣ ವಿಷಯವನ್ನು ಸಣ್ಣ ತ್ರಿಕೋನಗಳಾಗಿ ವಿಭಜಿಸುತ್ತೇವೆ ಮತ್ತು ನಂತರ ಮಾಡುತ್ತೇವೆ ಆದ್ದರಿಂದ ತರಂಗ ಸಮೀಕರಣ FH 0 ಸರಿ ಆದ್ದರಿಂದ ನಾವು 1D ಯಲ್ಲಿ ಬಳಸಿದ ಪದವೂ ಇದಾಗಿದೆ ನಾನು ಎಲ್ಲವನ್ನೂ 1 ಬದಿಗೆ ತೆಗೆದುಕೊಂಡಾಗ ಉಳಿದದ್ದನ್ನು ನಾನು ಶೇಷ ಎಂದು ಕರೆದಿದ್ದೇನೆ ಆದ್ದರಿಂದ ಆದರ್ಶ ಜಗತ್ತು ನಾನು FH 0 ∀ r ಅನ್ನು ಬಯಸುವುದು ಅದು ತರಂಗ ಸಮೀಕರಣದ ಪರಿಹಾರವಲ್ಲ ಆದ್ದರಿಂದ ನಾನು ಮುಂದಿನ ಅತ್ಯುತ್ತಮ ವಿಷಯವೆಂದರೆ ನಾನು ಸರಾಸರಿ ತೂಕದ ಅರ್ಥದಲ್ಲಿ ಇತ್ಯರ್ಥಪಡಿಸುತ್ತೇನೆ ಆದ್ದರಿಂದ ಬದಲಿಗೆ ತೂಕದ ಉಳಿದ ವಿಧಾನವು ಡೊಮೇನ್ನಲ್ಲಿ ಸಂಯೋಜನೆಗೊಳ್ಳುತ್ತದೆ ಎಂದು FEM ಹೇಳುತ್ತದೆ ಆದ್ದರಿಂದ ಸ್ವಲ್ಪ mth ಪರೀಕ್ಷಾ ಕಾರ್ಯ ತೆಗೆದುಕೊಳ್ಳಿ ಈಗ ನಾನು ಡಾಟ್ ಪ್ರೊಡಕ್ಟನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಈ FH ವಾಸ್ತವವಾಗಿ ವೆಕ್ಟರ್ ಆಗಿದೆ ಆದ್ದರಿಂದ ಯಾವುದೇ ಭೇದಾತ್ಮಕ ಸಮೀಕರಣದ ಮೂಲಕ FEM ತೂಕದ ಉಳಿದ ವಿಧಾನಕ್ಕೆ ಇದು ಆರಂಭಿಕ ಹಂತವಾಗಿದೆ ಇದು ಸರಾಸರಿ ತೂಕದ ಅರ್ಥದಲ್ಲಿ ಜಾರಿಯಲ್ಲಿರುವ ಅವಶೇಷಗಳಿಂದ ನೀವು ಮಾಡುವ ವಿಧಾನವಾಗಿದೆ ಆದ್ದರಿಂದ ತರುವಾಯ ನಾವು ಅದನ್ನು ದುರ್ಬಲ ರೂಪಕ್ಕೆ ಪರಿವರ್ತಿಸಲು ಏನು ಮಾಡಬೇಕೆಂದು ನೋಡುತ್ತೇವೆ ಇದು ಉತ್ತಮವಾಗಿದೆ ಆದ್ದರಿಂದ ನಾವು 2ಡಿ ವೆಕ್ಟರ್ FEM ಕುರಿತು ನಮ್ಮ ಚರ್ಚೆಯೊಂದಿಗೆ ಮುಂದುವರಿಯುತ್ತೇವೆ ಮತ್ತು ನಾವು ಇಲ್ಲಿಯವರೆಗೆ ಹೊಂದಿರುವುದು ತರಂಗ ಸಮೀಕರಣವಾಗಿದೆ ತರಂಗ ಸಮೀಕರಣ ನಾನು ಇಲ್ಲಿ ಉಲ್ಲೇಖಿಸಲು ಬಯಸಿದ ಒಂದು ವಿಷಯವೆಂದರೆ ನಾನು ಇಲ್ಲಿ ಈ ಸಮೀಕರಣವನ್ನು ತೆಗೆದುಕೊಂಡಾಗ ವಾಸ್ತವವಾಗಿ ಇಲ್ಲಿ ಒಂದು J ಪದವಿದೆ ಇದನ್ನು ನಾನು ಈಗ ನಿರ್ಲಕ್ಷಿಸಿದ್ದೇನೆ ಸಮಸ್ಯೆಯನ್ನು ಅವಲಂಬಿಸಿ ನೀವು ಅದನ್ನು ಸರಿಯಾಗಿ ಸೇರಿಸಬೇಕಾಗಿದೆ ಆದ್ದರಿಂದ ಈ ಚರ್ಚೆಯಲ್ಲಿ ಆಗ ವಿದ್ಯುತ್ ಪ್ರವಾಹ ಇದ್ದರೆ ಯಾವುದೇ ವಿದ್ಯುತ್ ಸರಬರಾಜು ಇಲ್ಲ ಎಂದು ನಾವು ಉಹಿಸುತ್ತೇವೆ ಅದು ಇದ್ದರೆ ಈ FH ಸಮೀಕರಣದಲ್ಲೂ ಸಹ ಕಾಣಿಸುತ್ತದೆ ಆದ್ದರಿಂದ ಸರಿ ಆದ್ದರಿಂದ ಉಳಿದವು ಈ J ಅನ್ನು ಸಹ ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ಅದು ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ FEM ನ ತತ್ತ್ವಶಾಸ್ತ್ರವ ಲೆಕ್ಕಿಸದೆ ನನ್ನ ತೂಕದ ಉಳಿದ ವಿಧಾನವಾಗಿದೆ ನಾನು ನನ್ನ ಪರೀಕ್ಷಾ ಕಾರ್ಯಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಈ ಉಳಿಕೆಗಳನ್ನು ಸರಾಸರಿ ಅರ್ಥದಲ್ಲಿ 0 ಎಂದು ಹೇರುತ್ತೇನೆ ಆದ್ದರಿಂದ ಈಗ ಇದನ್ನು ತೆರೆಯೋಣ ಮತ್ತು ದುರ್ಬಲ ರೂಪವನ್ನು ಇಲ್ಲಿಂದ ಪಡೆಯುವುದನ್ನು ನೋಡೋಣ ನಾವು ಅದನ್ನು ಮಾಡುವ ಮೊದಲು ನಾವು ಏನು ಮಾಡಲಿದ್ದೇವೆ ಎಂಬ ಕಲ್ಪನೆಯನ್ನು ಹೊಂದಿರಬೇಕು ಆದ್ದರಿಂದ 1D ಯಲ್ಲಿನ ಪ್ರಮುಖ ಟ್ರಿಕ್ ಯಾವುದು ಇದನ್ನು ಭಾಗಗಳಿಂದ ದುರ್ಬಲ ರೂಪ ಏಕೀಕರಣಕ್ಕೆ ಪರಿವರ್ತಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿತು ಮತ್ತು ನಮಗೆ ಅದು ಅಗತ್ಯವಾಗಿತ್ತು ವಿದ್ಯಾರ್ಥಿ ಸಮಯ ನೋಡಿ 0725 ಡಬಲ್ ವ್ಯುತ್ಪನ್ನ ನೀವು ಇಲ್ಲಿ FH ಅನ್ನು ನೋಡಬಹುದು ∇ ಮತ್ತು ಇಲ್ಲಿ ಮತ್ತೊಂದು ∇ ಇದೆ ಇಲ್ಲಿ ಮತ್ತೊಂದು ∇ × ∇ ಈ ರೀತಿಯ ಡಬಲ್ ವ್ಯುತ್ಪನ್ನ ಪದವನ್ನು ಇಲ್ಲಿ ನೀಡಲಾಗಿದೆ ಮತ್ತು ಅವಕಾಶವನ್ನು ನೀಡಿದರೆ ಡಬಲ್ ಉತ್ಪನ್ನಗಳನ್ನು ಎದುರಿಸಲು ನಾವು ಬಯಸುವುದಿಲ್ಲ ಆದ್ದರಿಂದ ನಾವು ಅದನ್ನು ಒಂದೇ ಉತ್ಪನ್ನಗಳಾಗಿ ಪರಿವರ್ತಿಸಲು ಬಯಸುತ್ತೇವೆ ಆದ್ದರಿಂದ ಭಾಗಗಳ ಏಕೀಕರಣವನ್ನು ನಾವು ಮಾಡಬೇಕಾಗಿರುವುದು ಆದರೆ ಅದು ಎರಡು ಆಯಾಮಗಳಲ್ಲಿ ಆದ್ದರಿಂದ ಎರಡು ಆಯಾಮಗಳಲ್ಲಿ ಭಾಗಗಳ ಏಕೀಕರಣವನ್ನು ನಾನು ನಿಮಗೆ ಹೇಳಿದರೆ ಅದು ತಕ್ಷಣವೇ ತಿಳಿಯುತ್ತದೆ ಎಂದು ನಾನು ಭಾವಿಸುವುದಿಲ್ಲ ಆದ್ದರಿಂದ ಸರಳವಾದ ವೆಕ್ಟರ್ ಕಲನಶಾಸ್ತ್ರದಿಂದ ನೀವು ಅಭಿವ್ಯಕ್ತಿ ಎಂದು ಕರೆಯುವದು ಅಲ್ಲಿ ನಮಗೆ ಸಹಾಯ ಮಾಡುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇದನ್ನು ಬರೆಯೋಣ ನಾನು ಇದನ್ನು ಇಲ್ಲಿ ಮೇಲ್ಭಾಗದಲ್ಲಿ ಬರೆಯುತ್ತೇನೆ F→ dr→ 0 m H Ω ನೆನಪಿಡಿ εr ಇದು ಜಾಗದ ಕಾರ್ಯವಾಗಿದೆ ಇಲ್ಲದಿದ್ದರೆ ಸಮಸ್ಯೆ ಆಸಕ್ತಿದಾಯಕವಾ ಗಿರುವುದಿಲ್ಲ ಆದ್ದರಿಂದ ನಾನು ಹೊಂದಿದ್ದೇನೆ ಲಿಖಿತ ಡಾಟ್ dr ನಾವು 2ಡಿ ಸಮಸ್ಯೆಯನ್ನು ಪರಿಗಣಿಸುತ್ತಿರುವುದರಿಂದ ಇದು ಎರಡು ಆಯಾಮದ ಭೇದಾತ್ಮಕವಾಗಿದೆ ಉದಾಹರಣೆಗೆ ಇದು dx dy dz ಆಗಿರಬಹುದು ಆದ್ದರಿಂದ ನಾನು ಆದರೆ ನಾನು ಅದನ್ನು ಸಣ್ಣ ಸಂಕೇತದಲ್ಲಿ dr → ವೆಕ್ಟರ್ ಎಂದು ಬರೆಯುತ್ತಿದ್ದೇನೆ ಆದ್ದರಿಂದ ಈಗ ನಾವು ಭಾಗಗಳ ಮೂಲಕ ಏಕೀಕರಣವನ್ನು ಅನ್ವಯಿಸಬೇಕಾದ ಭಾಗವಾಗಿದೆ ಆದ್ದರಿಂದ ಎಡಗೈ ಕಡೆಯ ಈ ಮೊದಲ ಭಾಗದ ತುಂಬಾ ಸರಳವಾದ ಗುರುತನ್ನು ನೋಡೋಣ ಎರಡನೆಯ ಭಾಗವನ್ನು ನಾವು ನೋಡಲಿರುವುದು ಸುಲಭ ಆದ್ದರಿಂದ ಇದು ಹೇಗೆ ಕಾಣುತ್ತದೆ ಇದು ಹೀಗೆ ಕಾಣುತ್ತದೆ

→ → A Tm B→ 1 ∇ × H→ ಆದ್ದರಿಂದ ಇದನ್ನು ಪುನಃ ಬರೆಯಲು ಸರಳ ಮಾರ್ಗವಿದೆ ಸರಿ ಇವು ವೆಕ್ಟರ್ ಕಲನಶಾಸ್ತ್ರದಲ್ಲಿನ ಪ್ರಮಾಣಿತ ಗುರುತುಗಳು ಸರಿ ಮುಂದೆ ನಾವು ಏನು ಮಾಡುತ್ತೇವೆ ನಾವು ಈ ಗುರುತನ್ನು ಅವಿಭಾಜ್ಯದ ಮೊದಲ ಅವಧಿಯೊಳಗೆ ಬದಲಿಸುತ್ತೇವೆ ಆದ್ದರಿಂದ ನಾವು ಮೊದಲ ಪದವನ್ನು ತೆಗೆದುಕೊಂಡರೆ ಏನಾಗುತ್ತದೆ ಮೊದಲ ಪದಕ್ಕೆ ಏನಾಗುತ್ತದೆ ಆದ್ದರಿಂದ ನಾವು ಮೊದಲ ಪದವನ್ನು ಬರೆಯೋಣ

T→ × 1 ∇ × H→ dr→ m εr m εr ಅದು ಇಲ್ಲಿ ಏನೂ ಆಶ್ಚರ್ಯವಾಗುವುದಿಲ್ಲ ಆದ್ದರಿಂದ ನಾನು ಎರಡನೇ ಉತ್ಪನ್ನದಿಂದ ತಪ್ಪಿಸಿಕೊಂಡಿದ್ದೇನೆಯೇ ಮೊದಲ ಪದದಲ್ಲಿ ಯಾವುದೇ ಎರಡನೇ ವ್ಯುತ್ಪನ್ನವಿದೆಯೇ ಋಣಾತ್ಮಕ ಎರಡನೇ ಪದವಿದೆ ಆದ್ದರಿಂದ ನಾವು ಏನು ಮಾಡಬೇಕು ಆದರೆ ನಾವು ಸಂಯೋಜಿಸಿದರೆ ನಾನು ಹೇಗೆ ಸಂಯೋಜನೆ ಮಾಡಬೇಕು ನೀವು ಈಗಾಗಲೇ ನೋಡಿದ ಕೆಲವು ಪ್ರಮೇಯ ಅಥವಾ ವೆಕ್ಟರ್ ಕಲನಶಾಸ್ತ್ರದಂತೆ ಕಾಣಿಸುತ್ತದೆಯೇ ವಿದ್ಯಾರ್ಥಿ ಹೌದು ಭಿನ್ನತೆ ಏನೋ ವಿದ್ಯಾರ್ಥಿ ಸಮಯ ನೋಡಿ 1210 ಮತ್ತು ಅದರ ಮೇಲೆ ಒಂದು ಮೇಲ್ಮೈ ಅವಿಭಾಜ್ಯವಾಗಿದೆ ಆದ್ದರಿಂದ ಅದು ಯಾವ ಪ್ರಮೇಯದಂತಿದೆ ವಿದ್ಯಾರ್ಥಿ 2 ಡಿ ಡೈವರ್ಜೆನ್ಸ್ ನಿಖರವಾಗಿ 2 ಡಿ ಡೈವರ್ಜೆನ್ಸ್ ಪ್ರಮೇಯ 2ಡಿ ಡೈವರ್ಜೆನ್ಸ್ ಪ್ರಮೇಯ ಸರಿ ಆದ್ದರಿಂದ ಈ ಪದವು ಮೈನಸ್ ಆಗಿರುವುದರಿಂದ ಉಳಿಯುತ್ತದೆ ಆದ್ದರಿಂದ ಎರಡನೆಯದು ಡಬಲ್ ಇಂಟಿಗ್ರಲ್ ಯಾವ ಅವಿಭಾಜ್ಯವಾಗುತ್ತದೆ ವಿದ್ಯಾರ್ಥಿ ಸಾಲು ರೇಖೆಯ ಅವಿಭಾಜ್ಯ ಡೈವರ್ಜೆನ್ಸ್ ಪ್ರಮೇಯವು ಒಂದು ಆಯಾಮವನ್ನು ಕಡಿಮೆ ಮಾಡಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಹೊರಹೋಗುವ ಹರಿವು ಏನು ಆಗುತ್ತದೆ ವಿದ್ಯಾರ್ಥಿ ಸಾಲು 3D ಯನ್ನು ಅವಲಂಬಿಸಿ ರೇಖೆ ಅಥವಾ ಮೇಲ್ಮೈ ಸಂಪೂರ್ಣ ಪರಿಮಾಣದ ಮೇಲೆ ಒಂದು ಪರಿಮಾಣದ ಅವಿಭಾಜ್ಯ ವ್ಯತ್ಯಾಸವು ಮೇಲ್ಮೈ ಮೇಲೆ ಫ್ಲಕ್ಸ್ ಅವಿಭಾಜ್ಯವಾಗುತ್ತದೆ 2ಡಿ ಯಲ್ಲಿ ಮೇಲ್ಮೈ ಅವಿಭಾಜ್ಯವು ರೇಖೆಯ ಅವಿಭಾಜ್ಯವಾಗುತ್ತದೆ ಮತ್ತು ಸಾಲಿನಿಂದ ಎಷ್ಟು ಹರಿವು ಹೋಗುತ್ತದೆ ಆದ್ದರಿಂದ ∇ ಯಾವುದನ್ನಾದರೂ ಸಂಪೂರ್ಣ ಅಭಿವ್ಯಕ್ತಿ ಇ0ದ ಬದಲಾಯಿಸಲಾಗುತ್ತದೆ ಆದ್ದರಿಂದ ∮🡪line integral ಸರಿ ಆದ್ದರಿಂದ ಇದು ಈ ಸಂದರ್ಭದಲ್ಲಿ ನನ್ನ ಕಂಪ್ಯೂಟೇಶನಲ್ ಡೊಮೇನ್ Ω ಆಗಿದೆ Ω ಇದು ಇಡೀ ಆಂತರಿಕ ವಿಷಯವಾಗಿದೆ ಮತ್ತು Γ ಮೇಲ್ಮೈ ಅಥವಾ ರೇಖೆ ಆದ್ದರಿಂದ ನಾನು ಈಗ ಡಬಲ್ ವ್ಯುತ್ಪನ್ನ ತಪ್ಪಿಸಿಕೊಂಡಿದ್ದೇನೆಯೇ ಅವು ಹೋದವು ಎಂದು ಹೇಳೋಣ ಮೊದಲ ಪದವು 2ಡಿ ಡೈವರ್ಜೆನ್ಸ್ ಪ್ರಮೇಯವನ್ನು ಬಳಸುವ ಮೂಲಕ ಎರಡನೆಯ ಪದವನ್ನು ಹೊಂದಿಲ್ಲ ಮತ್ತು ಅದು ಸರಿಯಾಗಿ ಹೋಗಿದೆ ಆದ್ದರಿಂದ ನಿಮ್ಮಲ್ಲಿ ತೊಂದರೆ ಇರುವವರಿಗೆ ನಾವು ಈ 2ಡಿ ಡೈವರ್ಜೆನ್ಸ್ ಪ್ರಮೇಯದಲ್ಲಿ ಕರೆಯುತ್ತೇವೆ ನಾನು ಅದನ್ನು ಬರೆಯುತ್ತೇನೆ ∫ ∫ ∇ Ω C ಆದ್ದರಿಂದ ನನ್ನ ಪ್ರಕಾರ ಇದು ಸ್ವಲ್ಪ ಸಂಕೀರ್ಣವಾಗಿದೆ ಎಂದು ತೋರುತ್ತದೆ ಆದರೆ ಇದು ತುಂಬಾ ಕಷ್ಟಕರವಲ್ಲ ಆದ್ದರಿಂದ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದರೆ ನನ್ನ ದುರ್ಬಲ ರೂಪ ಹೇಗಿರುತ್ತದೆ ಮೊದಲ ಪದವು ಹಾಗೇ ಇರುತ್ತದೆ ಆದ್ದರಿಂದ ಇದು 2ಡಿ ದುರ್ಬಲ ಫಾರ್ಮ್ ಪ್ರಶ್ನೆ ಆದ್ದರಿಂದ ಗಾಮಾ ಈ ಮಾಧ್ಯಮದ ಒಟ್ಟಾರೆ ಗಡಿಯಾಗಿರಬೇಕು ಅಥವಾ ತ್ರಿಕೋನದ ಗಡಿಯಾಗಿರಬೇಕು ಈ ಮಾಧ್ಯಮದ ಒಟ್ಟಾರೆ ಗಡಿ ಏಕೆಂದರೆ ನೀವು ಈ ಸಂಪೂರ್ಣ ಸ್ಲೈಡ್ ಅನ್ನು ನೋಡಿದರೆ ನಾನು ತ್ರಿಕೋನವನ್ನು ಎಲ್ಲಿಯಾದರೂ ಬಳಸಿದ್ದೇನೆಯೇ ಇಲ್ಲ ನನ್ನ ಪ್ರಕಾರ ನಾನು ಆಕೃತಿಯಿಂದ ಸೂಚಿಸಿದ್ದೇನೆ ಆದರೆ ತ್ರಿಕೋನವು ಗೋಚರಿಸುವುದಿಲ್ಲ ಏಕೆಂದರೆ ನಾನು H ಅನ್ನು H ಎಂದು ಇಟ್ಟುಕೊಂಡಿದ್ದೇನೆ H ನಂತರ ಏನೇ ಇರಲಿ ನಾನು ತ್ರಿಕೋನಗಳ ವಿಷಯದಲ್ಲಿ H ಅನ್ನು ಬರೆಯುತ್ತೇನೆ ಆದರೆ ಇದು ಹೋದಂತೆ ಈ ಭಿನ್ನಾಭಿಪ್ರಾಯ ಪ್ರಮೇಯವು ಒಟ್ಟಾರೆ ಗಡಿಯ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಈ ಗಡಿ ಪದವು ಕೇವಲ ಗಡಿಯಲ್ಲಿ ಬರುತ್ತಿದೆ ಈಗ ಮತ್ತು ಇದು ನಿಮಗೆ ಯಾವುದೇ ರೀತಿಯಲ್ಲಿ H ಅನ್ನು ಹೊಂದಲು ಒತ್ತಾಯಿಸುವುದಿಲ್ಲ ಅದು ನಿಮಗೆ ಉಪ ಡೊಮೇನ್ ಆಧಾರಿತ ಕಾರ್ಯಗಳು ಅಥವಾ ಸಂಪೂರ್ಣ ಡೊಮೇನ್ ಆಧಾರ H ಎಂದು ತಿಳಿದಿರಲಿ ಅದು ತುಂಬಾ ಸಾಮಾನ್ಯವಾಗಿದೆ ವಿದ್ಯಾರ್ಥಿ ಈ ಸಮೀಕರಣವನ್ನು ನಾವು ಹೊಂದಿಲ್ಲವೇ ಉಲ್ಲೇಖ ಸಮಯ 1657 ಸಂಪೂರ್ಣ ಟೆಸ್ಸೆಲೇಷನ್ ನಮ್ಮಲ್ಲಿ ಇಲ್ಲಿ ಟೆಸ್ಸೆಲೇಷನ್ ಇಲ್ಲ ಹೌದಾ ನಾವು ವೆಕ್ಟರ್ ಕಲನಶಾಸ್ತ್ರದಿಂದ ಮೂಲ ಗುರುತುಗಳನ್ನು ಬಳಸಿದ್ದೇವೆ ನಮ್ಮಲ್ಲಿ ಇದುವರೆಗೆ ಟೆಸ್ಸೆಲೇಷನ್ ಬಳಸಿಲ್ಲ ವಿದ್ಯಾರ್ಥಿ ಇನ್ನೂ ಸಮಯ ನೋಡಿ 1707 ಸಂಪೂರ್ಣ ಡೊಮೇನ್ ಎಲ್ಲವೂ ಆದ್ದರಿಂದ ಮೊದಲು ಎಲ್ಲಾ ವೆಕ್ಟರ್ ಕಲನಶಾಸ್ತ್ರ ಸರಳೀಕರಣಗಳನ್ನು ಮಾಡಲು ಅರ್ಥಪೂರ್ಣವಾಗಿದೆ ಮತ್ತು ನಂತರ ಟೆಸ್ಸೆಲೇಷನ್ ಆಧಾರಿತ ಕಾರ್ಯಕ್ಕೆ ಹೋಗಿ ಏಕೆಂದರೆ ನಿಮ್ಮ ಸಮಸ್ಯೆಯ ಸಂಕೀರ್ಣತೆಯನ್ನು ನೀವು ಕಡಿಮೆಗೊಳಿಸುತ್ತೀರಿ ಆದ್ದರಿಂದ n ಹ್ಯಾಟ್ ಈಗ ಔಟ್ ಪುಟ್ ಆಗಿರುತ್ತದೆ ಸಮಸ್ಯೆಯನ್ನು ಉತ್ತಮವಾಗಿ ಅವಲಂಬಿಸಿ ನಿಮಗೆ ಬೇಕಾದ ಯಾವುದೇ ಆಕಾರವಾಗಿರಬಹುದು ಎಂದು ನಾನು ಆಯತವನ್ನು ಚಿತ್ರಿಸಿದ್ದೇನೆ ಆದ್ದರಿಂದ ನಾನು ಸ್ವಲ್ಪ ವಿಭಿನ್ನ ಡೊಮೇನ್ ಹೊಂದಿದ್ದ ಅಂತಹ ಕಂಪ್ಯೂಟೇಶನಲ್ ಡೊಮೇನ್ ಬದಲಿಗೆ ಉಹಿಸಿಕೊಳ್ಳಿ ಎಂದು ಕೇಳುತ್ತೇನೆ ಆದ್ದರಿಂದ ನಾನು ಈ ರೀತಿಯ ಹೊರಗಿನ ತ್ರಿಕೋನವನ್ನು ಹೊಂದಿದ್ದೇನೆ ಮತ್ತು ಕೆಲವು ಕಾಣೆಯಾದ ಲೋಹವನ್ನು ನೀವು ಹೊಂದಿದ್ದೀರಿ ನಿಮಗೆ ತಿಳಿದಿರುವ ಕೆಲವು ಭಾಗವು ನಮಗೆ ಲೋಹದ ತುಂಡನ್ನು ಹೊಂದಿರಲಿ ಎಂದು ನನಗೆ ತಿಳಿದಿದೆ ಒಳಗೆ ಇರುವ ಕ್ಷೇತ್ರವು ಲೋಹದ ಒಳಗೆ ಇದೆ ಎಂದು ನನಗೆ ತಿಳಿದಿದೆ ವಿದ್ಯಾರ್ಥಿ 0 0 ಅದನ್ನು 0 ಎಂದು ಕಂಡುಹಿಡಿಯುವಲ್ಲಿ ಅನುಕರಿಸುವ ಮತ್ತು ಕಂಡುಹಿಡಿಯುವಲ್ಲಿ ಯಾವುದೇ ಅರ್ಥವಿಲ್ಲ ಆದ್ದರಿಂದ ಈ ಹ್ಯಾಶ್ ಪ್ರದೇಶವನ್ನು ಇಲ್ಲಿಂದ ಹೊರಗಿಡಲು ನಾನು ಬಯಸುತ್ತೇನೆ ಎಂದು ಭಾವಿಸೋಣ ನಾನು ಮಾಡಿದ ಕೆಲಸದಲ್ಲಿ ಏನು ಬದಲಾಗುತ್ತದೆ ವಿದ್ಯಾರ್ಥಿ ಮೊದಲ ಮೈನಸ್ ಸರಿ ಆದ್ದರಿಂದ ಈ ಸಾಲಿನ ಪ್ರಮೇಯವು 2 ಸಾಲಿನ ಅವಿಭಾಜ್ಯಗಳನ್ನು ಹೊಂದಲು ಹೊರಗಿಡಲು ಮಾರ್ಪಡಿಸಲ್ಪಡುತ್ತದೆ ಆದ್ದರಿಂದ ನೀವು ಈ ಹಸಿರು ಪ್ರದೇಶದ ಮೇಲೆ ಮಾತ್ರ ಸಂಯೋಜಿಸುತ್ತಿದ್ದೀರಿ ಆದ್ದರಿಂದ ನಾನು ಇದನ್ನು Γ ಎಂದು ಕರೆದರೆ ಮತ್ತು ನಾನು ಇದನ್ನು Γ′ ಎಂದು ಕರೆದರೆ ಆ ಸಂದರ್ಭದಲ್ಲಿ RHS integral over gamma - integral over gamma dash ಆಗುತ್ತದೆ ಮತ್ತು ಅಭಿವ್ಯಕ್ತಿ ಒಂದೇ ಆಗಿರುತ್ತದೆ ಮತ್ತು ಇಲ್ಲಿರುವ ಗಾಮಾ ಈ ಹ್ಯಾಶ್ ಪ್ರದೇಶವನ್ನು ಹೊರಗಿಡುತ್ತದೆ ಆದ್ದರಿಂದ ಇದು ಯಾವುದೇ ಬಳಕೆಯಲ್ಲಿಲ್ಲದ ಯಾವುದೇ ಸಿಮ್ಯುಲೇಶನ್ ಮಾಡಲು ನೀವು ಬಯಸದ ಪ್ರದೇಶಗಳನ್ನು ನಿಮಗೆ ತಿಳಿದಿರುವುದರಿಂದ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಇದು ಏಕೆಂದರೆ ಯಾವುದಾದರೂ ದೊಡ್ಡದಾದ ನಿಮ್ಮ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ನೀವು ಲೆಕ್ಕಾಚಾರದ ವಿಷಯದಲ್ಲಿ ಹೆಚ್ಚು ಪಾವತಿಸಬೇಕಾಗುತ್ತದೆ ಆದ್ದರಿಂದ ಇದು ನಮ್ಮ ದುರ್ಬಲ ರೂಪ ಇದು ಇದು ಉತ್ತಮವಾಗಿದೆ ಆದ್ದರಿಂದ ಈಗ ನಾವು ಅತ್ಯಂತ ನಿರ್ಣಾಯಕ ಭಾಗಕ್ಕೆ ಬಂದಿದ್ದೇವೆ ಅದು ಗಡಿ ಸ್ಥಿತಿಯಾಗಿದೆ ಆದ್ದರಿಂದ 1 ಡಿ ಯಿಂದ ಟ್ರಿಕ್ ಅನ್ನು ಮುಂದಕ್ಕೆ ಕೊಂಡೊಯ್ಯುವ ಗಡಿ ಸ್ಥಿತಿಯು ಈ ಬಲಗೈ ಪದವನ್ನು ಇಲ್ಲಿ ಕಾಣಿಸುತ್ತದೆ ಎಂದು ನೀವು ನೋಡಬಹುದು ಅಲ್ಲಿಯೇ ನಾನು ಗಡಿ ಸ್ಥಿತಿಯನ್ನು ಹೇರುತ್ತೇನೆ 1 ಡಿ ಪ್ರಕರಣದಲ್ಲಿ ನನ್ನ ಬಲಗೈ ಪದ ಹೇಗಿತ್ತು ಅದು dudx ಆಗಿತ್ತು 2ಡಿ ವಿಷಯದಲ್ಲಿ ಅದು ನಿಖರವಾಗಿ dudx ಅಲ್ಲ ಆದರೆ ಅದು ∇ × H ∇ × H ಇಲ್ಲಿ ಕಾಣಿಸಿಕೊಂಡಿದೆ ಮತ್ತು ಈಗ ನಾನು ಲೆಕ್ಕಾಚಾರ ಮಾಡಬೇಕು ಇದನ್ನು ನಾನು ಹೇಗೆ ಅಂದಾಜು ಮಾಡುತ್ತೇನೆ ಮತ್ತೆ ಗಣಿತವನ್ನು ಮಾಡದೆ ಏನಾಗುತ್ತದೆ ಎಂದು ನೀವು ನಿರೀಕ್ಷಿಸುತ್ತೀರಿ 1D ಪ್ರಕರಣದಲ್ಲಿ ನಾನು dudx ಅನ್ನು ನೋಡಿದ್ದೇನೆ ನಾನು ಅದನ್ನು ಕೆಲವು ಸ್ಥಿರ ಸಮಯ u ಗಳಿಂದ ಬದಲಾಯಿಸಿದ್ದೇನೆ ಏಕೆಂದರೆ ಅದು ಸಮತಲ ತರಂಗವು ಹೇಗೆ ವರ್ತಿಸುತ್ತದೆ ಎಂಬುದನ್ನು ಉತ್ತಮವಾಗಿ ಅನುಕರಿಸುತ್ತದೆ ಅದು ಮಧ್ಯಮ ಮತ್ತು ಎಲ್ಲದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾನು 1D ಯಿಂದ 2D ಗೆ ಹೋದಾಗ ಭೌತಶಾಸ್ತ್ರವು ನಾಟಕೀಯವಾಗಿ ಬದಲಾಗುವುದಿಲ್ಲ ಎಂದು ನೀವು ಭಾವಿಸುತ್ತೀರಾ ಆದ್ದರಿಂದ ನೀವು ಏನಾಗಬೇಕೆಂದು ಅಂತರ್ಬೋಧೆಯಿಂದ ನಿರೀಕ್ಷಿಸುತ್ತೀರಿ ನಾನು ಕೆಲವು ಸ್ಥಿರಾಂಕಗಳನ್ನು ಪಡೆಯಬೇಕು ಮತ್ತು ಅದು ನಾನು ನಿರೀಕ್ಷಿಸಬೇಕಾದ ರೂಪವಾಗಿದೆ ನನ್ನನು ಮನ್ನಿಸಿ ವಿದ್ಯಾರ್ಥಿ ಇದು ಕೆಲವು ಚದರ ಹೌದು ನನ್ನ ಪ್ರಕಾರ ಆದರೆ H ನಲ್ಲಿನ ರೇಖೀಯವು H ದಲ್ಲಿ ಕೆಲವು ಉತ್ಪನ್ನವಲ್ಲ H ನಲ್ಲಿ ಕೆಲವು ರೇಖೀಯ ಅಭಿವ್ಯಕ್ತಿಯ ಕೆಲವು ಗುಂಪುಗಳು ಇರುತ್ತವೆ ಎಂದು ನಾನು ನಿರೀಕ್ಷಿಸುತ್ತೇನೆ ಆದ್ದರಿಂದ ನೀವು ವ್ಯುತ್ಪನ್ನ ಮಾಡುವ ಮೊದಲು ಈ ಪರಿಶೀಲನೆ ಮಾಡುವುದು ಒಳ್ಳೆಯದು ಇದರಿಂದಾಗಿ ನಿಮ್ಮ ಅಂತಃಪ್ರಜ್ಞೆಯು ನಿಮ್ಮ ಗಣಿತಕ್ಕೆ ಹೊಂದಿಕೆಯಾಗುತ್ತದೆ